ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನ ಕುರಿತ ನಮ್ಮ NPTEL online ಕೋರ್ಸ್ಗೆ ಸುಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 3 ಮತ್ತು ಉಪನ್ಯಾಸ ಸಂಖ್ಯೆ 22 ರಲ್ಲಿದ್ದೇವೆ ಮೊದಲ ಎರಡು ಮಾಡ್ಯೂಲ್ಗಳಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ ನ ಪರಿಚಯ ಮತ್ತು ಕೋನಿಕ್ ವಿಭಾಗಗಳ ಬಗ್ಗೆ ನಾವು ಕಲಿತಿದ್ದೇವೆ ಉಪನ್ಯಾಸ ಸಂಖ್ಯೆ 21 ರಿಂದ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಗಳನ್ನು ನೋಡುತ್ತಿದ್ದೇವೆ ವಿಶೇಷವಾಗಿ 3D ವಸ್ತುಗಳನ್ನು ಡ್ರಾಯಿಂಗ್ ಶೀಟ್ ನಲ್ಲಿ ಪ್ರತಿನಿಧಿಸುವ ಅತ್ಯುತ್ತಮ ಮಾರ್ಗ ಯಾವುದು ಎಂದು ನೋಡುತ್ತಿದ್ದೇವೆ 3 ಆಯಾಮದ ಚಿತ್ರದಿಂದ ರಚಿಸಲಾದ ಇಂತಹ 2 ಆಯಾಮದ ಪ್ಲಾಟ್ಗಳನ್ನು ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಎಂದು ಕರೆಯುತ್ತೇವೆ ಹಿಂದಿನ ತರಗತಿಯಲ್ಲಿ ಪ್ರೊಜೆಕ್ಷನ್ ಪ್ಲೇನ್ ಗಳು ಮತ್ತು ಅವುಗಳ ಮಾದರಿಯ ಬಗ್ಗೆ ನಾವು ಕಲಿತಿದ್ದೇವೆ ಉದಾಹರಣೆಗೆ ನಾವು ಟೇಬಲ್ಗೆ ಸಮಾನಾಂತರವಾಗಿ ಇರುವ ಸಮತಲವನ್ನು ಹಾರಿಜಾಂಟಲ್ ಪ್ಲೇನ್ ಎಂದು ವ್ಯಾಖ್ಯಾನಿಸುತ್ತೇವೆ ಇನ್ನೊಂದು ಸಮತಲವು ಇದಕ್ಕೆ ಲಂಬವಾಗಿರುತ್ತದೆ ಅದನ್ನು ವರ್ಟಿಕಲ್ ಪ್ಲೇನ್ ಎಂದೂ ಈ X Y ಅಕ್ಷದ ಬದಿಯಲ್ಲಿರುವ ಸಮತಲವನ್ನು ಪ್ರೊಫೈಲ್ ಪ್ಲೇನ್ ಎಂದು ಕರೆಯುತ್ತೇವೆ ಅಲ್ಲಿ ನಾವು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಬಗ್ಗೆ ಕಲಿತಿದ್ದೇವೆ ಹಾಗೂ ಇದರಲ್ಲಿ ಪ್ರೊಫೈಲ್ ಪ್ಲೇನ್ ಅನ್ನು 90 ಡಿಗ್ರಿಗಳಿಂದ ತಿರುಗಿಸಲಾಗುತ್ತದೆ ಇದರಿಂದಾಗಿ ವರ್ಟಿಕಲ್ ಪ್ಲೇನ್ ಮೇಲಕ್ಕಿರುತ್ತದೆ ಹಾರಿಜಾಂಟಲ್ ಪ್ಲೇನ್ ಕೆಳಗಡೆ ಇರುತ್ತದೆ ಮತ್ತು ಪ್ರೊಫೈಲ್ ಪ್ಲೇನ್ ಬಲಗಡೆಯಲ್ಲಿರುತ್ತದೆ ಆದ್ದರಿಂದ ಈ ಪ್ರೊಫೈಲ್ ಪ್ಲೇನ್ ಅನ್ನು ಆ ದಿಕ್ಕಿನಲ್ಲಿ ತಿರುಗಿಸುವ ಮೂಲಕ ನಾವು ವರ್ಟಿಕಲ್ ಪ್ಲೇನ್ ಅನ್ನು ನಿರ್ಮಿಸುತ್ತೇವೆ ಮತ್ತು ನಂತರ ಹಾರಿಜಾಂಟಲ್ ಪ್ಲೇನ್ ಮತ್ತು ಪ್ರೊಫೈಲ್ ಪ್ಲೇನ್ ಅನ್ನು ನಿರ್ಮಿಸುತ್ತೇವೆ ನಾವು ವಸ್ತುವನ್ನು ಹೇಗೆ ನೋಡುತ್ತಿದ್ದೇವೆ ಎಂಬ ಆಧಾರದ ಮೇಲೆ ಮೊದಲನೆಯದಾಗಿ ಫ್ರಂಟ್ ವ್ಯೂ ಅನ್ನು ನಿರ್ಮಿಸಬೇಕು ಸಾಮಾನ್ಯವಾಗಿ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ನಲ್ಲಿ ನಾವು ಈ ಫ್ರಂಟ್ ವ್ಯೂ ಅನ್ನು ವರ್ಟಿಕಲ್ ಪ್ಲೇನ್ ನಲ್ಲಿ ನಿರ್ಮಿಸುತ್ತೇವೆ ಅದರ ಕೆಳಗೆ ವಸ್ತುವಿನ ಟಾಪ್ ವ್ಯೂ ಇರುತ್ತದೆ ಉದಾಹರಣೆಗೆ ನಾನು ಸಿಲಿಂಡರ್ ಅನ್ನು ನಿರ್ಮಿಸಲು ಬಯಸಿದರೆ ಇದು 3 ಆಯಾಮದ ವಸ್ತುವಾಗಿದೆ ಮತ್ತು ನಮ್ಮ ನೋಟವು ಈ ದಿಕ್ಕನ್ನು ಅನುಸರಿಸುತ್ತದೆ ಈಗ ನಾನು ಈ ದಿಕ್ಕಿನಿಂದ ಸಿಲಿಂಡರ್ ಅನ್ನು ನೋಡಲು ಬಯಸಿದರೆ ಅದು ಆ ವರ್ಟಿಕಲ್ ಪ್ಲೇನ್ ನ ಮೇಲೆ ವೃತ್ತದಂತೆ ಕಾಣುತ್ತದೆ ನಾವು ಆಯತದಂತಹ ಆಕಾರವನ್ನು ಫ್ರಂಟ್ ವ್ಯೂ ನಲ್ಲಿ ನೋಡುತ್ತೇವೆ ಆದ್ದರಿಂದ ಈ ಸಂಪೂರ್ಣ ಚಿತ್ರವನ್ನು ಈ ಸಮತಲಕ್ಕೆ ನಕ್ಷೆ ಮಾಡಿ ಇದರಿಂದ ನಾವು ಕೆಳಗಿನಿಂದಲೂ ಈ ಚಿತ್ರವನ್ನು ಪಡೆಯುತ್ತೇವೆ ಒಂದು ರೇಖೆಯು ಈ ರೀತಿಯಲ್ಲಿ ಹೋಗುತ್ತದೆ ನಾವು ಇಲ್ಲಿ ಸಿಗುವ ಪ್ರೊಜೆಕ್ಷನ್ ಅನ್ನು ಫ್ರಂಟ್ ವ್ಯೂ ಎಂದು ಕರೆಯುತ್ತೇವೆ ನಾವು ಇದನ್ನು ಮೇಲಿನಿಂದ ನೋಡುತ್ತಿದ್ದರೆ ಈ ಸಿಲಿಂಡರ್ ಮತ್ತೊಂದು ಆಯತವನ್ನು ಉಂಟುಮಾಡುತ್ತದೆ ಇದನ್ನೇ ನಾವು ಟಾಪ್ ವ್ಯೂ ಎಂದು ಕರೆಯುತ್ತೇವೆ ಈಗ ಒಂದು ಕಡೆ ಇದನ್ನು AB ಎಂದು ಕರೆಯೋಣ ನಾವು ಈ ದಿಕ್ಕಿನಿಂದ ನೋಡುತ್ತಿದ್ದರೆ ಅದು ಆಯತದಂತೆ ಕಾಣುತ್ತದೆ ನಾವು ಮೇಲಿನಿಂದ ನೋಡುತ್ತಿದ್ದರೆ ಅದು ಟಾಪ್ ವ್ಯೂ ಅನ್ನು ಅನುಸರಿಸುತ್ತದೆ ನಾವು ಈ ಕಡೆಯಿಂದ ನೋಡುತ್ತಿದ್ದರೆ ನಾವು ಎಡ ದಿಕ್ಕಿನಿಂದ ಬಲ ದಿಕ್ಕಿನತ್ತ ನೋಡುತ್ತಿದ್ದೇವೆ ಆಗ ಅದು ವೃತ್ತದಂತೆ ಕಾಣುತ್ತದೆ ಹಾಗಾಗಿ ನಾವು ವೃತ್ತವನ್ನು ಇಲ್ಲಿ ನೋಡುತ್ತೇವೆ ಈ ರೀತಿಯ ಪ್ರಾತಿನಿಧ್ಯವನ್ನು ನಾವು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ಎಂದು ಕರೆಯುತ್ತೇವೆ ಅಲ್ಲಿ ವಸ್ತುವನ್ನು ಮೊದಲ ಕ್ವಾಡ್ರೆಂಟ್ ನಲ್ಲಿ ಇರಿಸಲಾಗುತ್ತದೆ ನಾವು ಎಡಭಾಗದಿಂದ ಬಲ ಬದಿಗೆ ನೋಡುತ್ತಿದ್ದೇವೆ ಆದ್ದರಿಂದ ವಸ್ತು ಅಥವಾ ಪ್ರೊಜೆಕ್ಷನ್ ಬಲಬದಿಯಲ್ಲಿ ಬರುತ್ತದೆ ನಾವು ಎಡಭಾಗದಿಂದ ನೋಡುತ್ತಿದ್ದೇವೆ ಇದನ್ನು ಲೆಫ್ಟ್ ಸೈಡ್ ವ್ಯೂ ಎನ್ನುತ್ತೇವೆ ಹಿಂದಿನ ತರಗತಿಯಲ್ಲಿ ನಾವು ಕಲಿತ ವಿಷಯಗಳು ಇವು ಇಂದಿನ ತರಗತಿಯಲ್ಲಿ ಈ ಫಸ್ಟ್ ಕ್ವಾಡ್ರೆಂಟ್ ಪ್ರೊಜೆಕ್ಷನ್ ಥರ್ಡ್ ಕ್ವಾಡ್ರೆಂಟ್ ಪ್ರೊಜೆಕ್ಷನ್ ಗಳ ಬಗ್ಗೆ ನಾವು ಇನ್ನಷ್ಟು ಕಲಿಯುತ್ತೇವೆ ಸಾಮಾನ್ಯವಾಗಿ ಯಾವುದೇ ಡ್ರಾಯಿಂಗ್ ಶೀಟ್ ಗಳಿಗೆ ಎರಡು ವಿಧಾನಗಳು ಜನಪ್ರಿಯವಾಗಿವೆ ಒಂದನ್ನು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ಎಂದೂ ಎರಡನೆಯದನ್ನು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ಇದು ಐರೋಪ್ಯ ದೇಶಗಳಲ್ಲಿ ಮತ್ತು ಐಎಸ್ಒ ಮಾನದಂಡಗಳಿಗೆ ಬಹಳ ಜನಪ್ರಿಯವಾಗಿದೆ ನಮ್ಮ ಈ ಸಂಪೂರ್ಣ NPTEL online ಕೋರ್ಸ್ನಲ್ಲಿ ಈ ಉಪನ್ಯಾಸಗಳಿಗಾಗಿ ನಾವು ಫಸ್ಟ್ ಆಂಗಲ್ ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ಳುತ್ತೇವೆ ಹಿಂದಿನ ದಿನಗಳಲ್ಲಿ ಕೆನಡಾ ಯುಎಸ್ಎ ಜಪಾನ್ ಥೈಲ್ಯಾಂಡ್ ದೇಶಗಳಲ್ಲಿ ಥರ್ಡ್ ಆಂಗಲ್ ಸಿಸ್ಟಮ್ ಸಾಕಷ್ಟು ಜನಪ್ರಿಯವಾಗಿತ್ತು ಈ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ಅಥವಾ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮೊದಲನೆಯದಾಗಿ 3 ಆಯಾಮದ ಕ್ವಾಡ್ರೆಂಟ್ ಅನ್ನು ಎಳೆಯಿರಿ ಯಾವುದೇ ವಸ್ತುವು ಮೊದಲ ಕ್ವಾಡ್ರೆಂಟ್ ಅಥವಾ ಎರಡನೆಯ ಕ್ವಾಡ್ರೆಂಟ್ ಅಥವಾ ಮೂರನೆಯ ಕ್ವಾಡ್ರೆಂಟ್ ನಲ್ಲಿ ಇದೆಯೇ ಎಂದು ವ್ಯಾಖ್ಯಾನಿಸಲು ಈ ಅಕ್ಷ ಇದೆ ಎಂದು ನಾವು ಪರಿಗಣಿಸೋಣ ಈ ರೀತಿಯಲ್ಲಿ ಹೋಗುವ ಬಾಕ್ಸ್ ಅನ್ನು ನಿರ್ಮಿಸೋಣ ಇದು ಮೊದಲ ಕ್ವಾಡ್ರೆಂಟ್ ನಲ್ಲಿರುವ ಬಾಕ್ಸ್ ಆಗಿದೆ ಅಂತೆಯೇ ಎರಡನೇ ಕ್ವಾಡ್ರೆಂಟ್ ನಲ್ಲಿ ಇನ್ನೂ ಒಂದು ಬಾಕ್ಸ್ ಅನ್ನು ನಿರ್ಮಿಸಿ ಮತ್ತು ಅದೇ ರೀತಿ 3 ನೇ ಬಾಕ್ಸ್ ಮತ್ತು 4 ನೇ ಬಾಕ್ಸ್ ಅನ್ನು ನಿರ್ಮಿಸಿ ನಾವು ಡ್ರಾಯಿಂಗ್ ಗಾಗಿ ಮುಖ್ಯವಾಗಿ ಮೂರನೇ ಕ್ವಾಡ್ರೆಂಟ್ ಅಥವಾ ಮೊದಲ ಕ್ವಾಡ್ರೆಂಟ್ ಸಿಸ್ಟಮ್ ಅನ್ನು ನೋಡುತ್ತೇವೆ ಆದ್ದರಿಂದ ಬಾಕ್ಸ್ ಅನ್ನು ಮೊದಲ ಕ್ವಾಡ್ರೆಂಟ್ ಸಿಸ್ಟಮ್ ನಲ್ಲಿ ಇರಿಸಿದರೆ ಹಾಗೂ ಅದರಲ್ಲಿ ನಾವು ಈ ಸ್ಲಾಟ್ ಬ್ಲಾಕ್ ನಂತೆಯೇ ಇನ್ನೊಂದು ವಸ್ತುವನ್ನು ಇರಿಸಿದ್ದೇವೆ ಎಂದು ಭಾವಿಸಿದರೆ ನಾವು ಆ ಬಾಕ್ಸ್ ನ ವ್ಯೂ ಗಳು ಯಾವುವು ಎಂದು ನೋಡಲು ಪ್ರಯತ್ನಿಸುತ್ತಿದ್ದರೆ ಅದನ್ನು ನಾವು ಕ್ವಾಡ್ರೆಂಟ್ ಸಿಸ್ಟಮ್ ಗಳಲ್ಲಿ ಒಂದೆಂದು ಕರೆಯುತ್ತೇವೆ ಈ ಸಂದರ್ಭದಲ್ಲಿ ಈ ಬ್ಲಾಕ್ ಅನ್ನು ಮೊದಲ ಕ್ವಾಡ್ರೆಂಟ್ ನಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ಇದರ ಆಧಾರದ ಮೇಲೆ ನಿರ್ಮಿಸಲಾದ ಯಾವುದೇ ವ್ಯೂ ಗಳನ್ನು ನಾವು ಮೊದಲ ಕ್ವಾಡ್ರೆಂಟ್ ಎಂದು ಕರೆಯುತ್ತೇವೆ ಅಂತೆಯೇ ನಾವು ಬ್ಲಾಕ್ ಅನ್ನು ಮೂರನೇ ಕ್ವಾಡ್ರೆಂಟ್ ನಲ್ಲಿ ಇರಿಸಿದರೆ ಮತ್ತು ಆ ದಿಕ್ಕಿನಿಂದ ವಸ್ತುಗಳ ಅವಲೋಕನವನ್ನು ಮಾಡುತ್ತಿದ್ದರೆ ನಾವು ಅದನ್ನು ಮೂರನೇ ಕ್ವಾಡ್ರೆಂಟ್ ಸಿಸ್ಟಮ್ ಎಂದು ಕರೆಯುತ್ತೇವೆ ಆದ್ದರಿಂದ ಈ ವೀಕ್ಷಕನನ್ನು ಆಧರಿಸಿದ ನಾವು ಪಡೆಯುವ ಯಾವುದೇ ವ್ಯೂ ಗಳನ್ನು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಥವಾ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಎಂದು ಕರೆಯುತ್ತೇವೆ ಮತ್ತು ಮೊದಲ ಕ್ವಾಡ್ರೆಂಟ್ ಎರಡನೆಯ ಕ್ವಾಡ್ರೆಂಟ್ ಮುಂತಾದ ಈ ಬಾಕ್ಸ್ ಗಳು ಕಾಲ್ಪನಿಕ ರೀತಿಯ ಬಾಕ್ಸ್ ಗಳಾಗಿವೆ ಇವು ಯಾವುದಾದರೂ ಒಂದು ಸಮತಲದಲ್ಲಿ ಪಾರದರ್ಶಕವಾಗಿರುತ್ತವೆ ಮತ್ತು ಇತರ ಸಮತಲದಲ್ಲಿ ಅಪಾರದರ್ಶಕವಾಗಿರುತ್ತವೆ ಉದಾಹರಣೆಗೆ ನಾವು ಮೊದಲ ಕ್ವಾಡ್ರೆಂಟ್ ಸಿಸ್ಟಮ್ ಅನ್ನು ಆರಿಸಿದರೆ ಅದು ಒಟ್ಟು 6 ಸಮತಲಗಳನ್ನು ಒಳಗೊಂಡಿದೆ ಅದು ಹೇಗೆಂದರೆ 4 ಬದಿಗಳಲ್ಲಿ ಹಾಗೂ 1 ಮೇಲೆ ಮತ್ತು 1 ಕೆಳಗೆ ಮೊದಲ ಕ್ವಾಡ್ರೆಂಟ್ ಸಿಸ್ಟಮ್ ನಲ್ಲಿ ಕೆಳಭಾಗದ ಸಮತಲವು ಯಾವಾಗಲೂ ಅಪಾರದರ್ಶಕವಾಗಿರುತ್ತದೆ ಮತ್ತು ಹಿಂಭಾಗವೂ ಸಹ ಅಪಾರದರ್ಶಕವಾಗಿರುತ್ತದೆ ಆದ್ದರಿಂದ ನಾವು ಅದನ್ನು ಹಿಂಬದಿಯಿಂದ ಗಮನಿಸಲು ಸಾಧ್ಯವಿಲ್ಲ ಅದೇ ರೀತಿ ಅದನ್ನು ಕೆಳಗಡೆಯಿಂದ ಕೂಡಾ ಗಮನಿಸಲು ಸಾಧ್ಯವಿಲ್ಲ ಆದಾಗ್ಯೂ ನಾವು ಮುಂಭಾಗದ ಕಡೆಯಿಂದ ಆ ವಸ್ತುವನ್ನು ಗಮನಿಸಬಹುದು ಅದೇ ರೀತಿ ಅದನ್ನು ನಾವು ಮೇಲಿನಿಂದ ಗಮನಿಸುತ್ತಿದ್ದರೆ ಅದು ಕೂಡಾ ಒಂದು ಪಾರದರ್ಶಕ ಸಮತಲ ಆಗಿದೆ ಆದ್ದರಿಂದ ನಾವು ಈ ಕೆಳಗಿನ ರೇಖೆಗಳನ್ನು ಗಮನಿಸುವ ಸ್ಥಿತಿಯಲ್ಲಿರಬಹುದು ಮತ್ತು ಈ ಆಳವನ್ನು ರೇಖೆಗಳಂತೆ ನೋಡುತ್ತೇವೆ ಹಾಗಾಗಿ ಯಾರಾದರೂ ಮೇಲಿನಿಂದ ನೋಡುತ್ತಿದ್ದರೆ ಹೆಚ್ಚು ಹ್ಯಾಶ್ ಮಾಡಲ್ಪಟ್ಟ ಭಾಗವಾದ ಈ ರೇಖೆಗಳು ನಮಗೆ ಕಾಣಸಿಗುತ್ತವೆ ಅಂತೆಯೇ ನಾವು ಈ ದಿಕ್ಕಿನಿಂದ ನೋಡುತ್ತಿದ್ದರೆ ಇದು ಯಾವಾಗಲೂ ಹಿಂಭಾಗದಲ್ಲಿ ಅಪಾರದರ್ಶಕವಾಗಿರುತ್ತದೆ ಆದರೆ ಇದು ಪಾರದರ್ಶಕ ಗೋಡೆಯಾಗಿರುತ್ತದೆ ಆದ್ದರಿಂದ ಈ ಪಾರದರ್ಶಕ ಗೋಡೆಯಿಂದ ನಾವು ನೋಡಬಹುದು ಆಗ ನಮಗೆ ವಸ್ತುವು ಈ ರೇಖೆಗಳಂತೆ ಕಾಣಸಿಗುತ್ತದೆ ಈ ರೇಖೆಯು ಸಂಪೂರ್ಣವಾಗಿ ಈ ಬಿಂದುವಿನೊಂದಿಗೆ ಹೊಂದಿಕೆಯಾಗುತ್ತದೆ ಹಾಗೂ ಇನ್ನೊಮ್ಮೆ ಈ ಹೊಂದಾಣಿಕೆಯಾದ ಬಿಂದುವನ್ನು ನೋಡುತ್ತೇವೆ ವ್ಯೂ ಗಾಗಿ ನಾವು ಈ ರೀತಿಯದನ್ನು ನೋಡುತ್ತೇವೆ ಇವುಗಳು ಕೇವಲ ಒಂದು ರೇಖೆ ಮತ್ತು ಹೊಂದಾಣಿಕೆಯಾದ ರೇಖೆಯಾಗಿರುತ್ತದೆ ಇಲ್ಲಿ ಮತ್ತೆ ನಾವು ಆ ರೇಖೆಯನ್ನು ನೋಡುತ್ತೇವೆ ಈ ಪ್ರೊಜೆಕ್ಷನ್ ನಲ್ಲಿ ಸೈಡ್ ವ್ಯೂ ನಿಂದ ನಾವು ಈ ರೇಖೆಗಳನ್ನು ನೋಡುತ್ತೇವೆ ಇಲ್ಲಿ ಈ ಆರ್ಥೋಗ್ರಾಫಿಕ್ ವ್ಯೂ ನಲ್ಲಿ ಈ ಅಪಾರದರ್ಶಕ ಸಮತಲಗಳಿಗೆ ನಾವು ಬಿಡಿಸುವ ಪ್ರೊಜೆಕ್ಷನ್ ಗಳನ್ನು ನಾವು ಸಾಮಾನ್ಯವಾಗಿ ಆರ್ಥೋಗ್ರಾಫಿಕ್ ವ್ಯೂ ಎನ್ನುತ್ತೇವೆ ನಾವು ಆ ವಸ್ತುವಿನ ಲಂಬ ದಿಕ್ಕಿನಲ್ಲಿ ನೋಡಲು ಪ್ರಯತ್ನಿಸುತ್ತಿದ್ದೇವೆ ರೇಖೆಗಳನ್ನು ಪ್ರೊಜೆಕ್ಟ್ ಮಾಡುವ ಮೂಲಕ ವೀಕ್ಷಕನು ನೋಡುವುದನ್ನು ಈ ರೀತಿ ಯೋಚಿಸಬಹುದು ನೀವು ಯಾವುದಾದರೂ ಒಂದು ದೀಪವನ್ನು ಹೊಂದಿದ್ದರೆ ಅದು ರೂಪಿಸುವ ನೆರಳು ಅಂದರೆ ನಿಖರವಾಗಿ ವಸ್ತುವಿನ ಹಿಂದಿನ ನೆರಳು ಹೇಗೆ ಕಾಣುತ್ತದೆಯೋ ಅದನ್ನು ನಾವು ಆರ್ಥೋಗ್ರಾಫಿಕ್ ವ್ಯೂ ಎಂದು ಕರೆಯುತ್ತೇವೆ ಈಗ ಉದಾಹರಣೆಗೆ ಅದೇ ವಸ್ತುವಿಗೆ ಬೆಳಕು ಹಾದುಹೋಗುತ್ತಿದ್ದರೆ ಅಥವಾ ಕಣ್ಣಿನ ಮೂಲಕ ನಾವು ಇದನ್ನು ಗಮನಿಸುತ್ತಿದ್ದರೆ ವಸ್ತುವು ಸ್ವಲ್ಪ ಸಂಕೀರ್ಣ ಆಕಾರವನ್ನು ಹೊಂದಿದ್ದರೂ ಕೂಡಾ ನಾವು ಪ್ರೊಜೆಕ್ಷನ್ ನಲ್ಲಿ ಆ L ಆಕಾರದಂತೆ ಕಾಣುವುದನ್ನು ಮಾತ್ರ ನೋಡುತ್ತೇವೆ ಇದನ್ನೇ ನಾವು ಫ್ರಂಟ್ ವ್ಯೂ ಎಂದು ಕರೆಯುತ್ತೇವೆ ನಾವು ಮೇಲಿನಿಂದ ನೋಡುತ್ತಿದ್ದರೆ ಇದು ವೀಕ್ಷಕ ಈ ರೇಖೆಯಿಂದ ಬರುತ್ತಿರುವ ಈ ರೇಖೆಯನ್ನು ನಾವು ನೋಡುತ್ತೇವೆ ಈ ರೇಖೆಯು ಈ ರೇಖೆಯಿಂದ ಬರುತ್ತದೆ ಮತ್ತು ಇದು ಆ ರೇಖೆಯಿಂದ ಬರುತ್ತದೆ ಅದೇ ರೀತಿ ಈ ರೇಖೆಯು ಈ ರೇಖೆಯಿಂದ ಬಂದು ಈ ಭಾಗವನ್ನು ಸೇರಿಕೊಳ್ಳುತ್ತದೆ ಆದ್ದರಿಂದ ನಮಗೆ ಆಳವು ಕಾಣುವುದಿಲ್ಲ ಮತ್ತು ಇದು ಸಹ ಅದನ್ನು ಅನುಸರಿಸುತ್ತದೆ ಅದೇ ರೀತಿ ಮೇಲಿನಿಂದ ನಾವು ನೋಡುತ್ತಿದ್ದರೆ ಆ ಮೇಲಿನ ರೇಖೆಯು ಸೇರಿಕೊಳ್ಳುತ್ತದೆ ಇಲ್ಲಿ ನಾವು ಮೇಲಿನಿಂದ ಕೆಳಗೆ ನೋಡಿದರೆ ಒಂದು ಸ್ಟೆಪ್ ಇದೆ ಆದ್ದರಿಂದ ಆ ರೇಖೆಯು ಈ ರೇಖೆಯೊಂದಿಗೆ ಹೊಂದಿಕೆಯಾಗುತ್ತದೆ ಹಾಗಾಗಿ ನಾವು ಅದನ್ನು ಅಲ್ಲಿ ಒಂದೇ ರೇಖೆ ಇರುವಂತೆ ನೋಡುತ್ತೇವೆ ನಂತರ ಈ ಕೆಳಗಿನದ್ದು ನಂತರ ಇದು ಮತ್ತು ನಂತರ ಈ ಮೇಲಿನದ್ದು ಕೆಳಗಿನ ರೇಖೆಯು ಇಲ್ಲಿ ಸೇರಿಕೊಳ್ಳುತ್ತದೆ ಮತ್ತು ಈ ಸಂಪೂರ್ಣ ರೇಖೆಯನ್ನು ನಾವು ಈ ರೀತಿ ನೋಡುತ್ತೇವೆ ಅದೇ ರೀತಿ ಈ ರೇಖೆಯು ಆ ದಿಕ್ಕಿನಲ್ಲಿ ಹೋಗುತ್ತಿರುವುದನ್ನು ನಾವು ನೋಡಬಹುದು ಮತ್ತು ಇದು ಮೇಲಕ್ಕೆ ಹೋಗುತ್ತದೆ ಮತ್ತು ಕೊನೆಗೆ ಆ ರೀತಿಯಲ್ಲಿ ಬರುತ್ತದೆ ಈ ಅವಲೋಕನಗಳನ್ನು ನಾವು ಈ ರೀತಿಯಾಗಿ ನೋಡುತ್ತೇವೆ ಈ ಪ್ರೊಜೆಕ್ಷನ್ ಗಳು ಆರ್ಥೋಗ್ರಾಫಿಕ್ ವ್ಯೂ ಗಳಾಗಿವೆ ಅದೇ ರೀತಿ ವೀಕ್ಷಕನು ಸ್ವಾಭಾವಿಕವಾಗಿ ಇರುವ ಈ ಕಡೆಯಿಂದ ನಾವು ನೋಡುತ್ತಿದ್ದರೆ ಮುಂಭಾಗವನ್ನು ನಾವು ಇಲ್ಲಿ ನೋಡುತ್ತೇವೆ ಇದು ಒಂದು ಸ್ಟೆಪ್ ನಂತೆ ಹೋಗುತ್ತದೆ ಅದು ಹಾಗೆ ಹೊರಬರುತ್ತದೆ ಮತ್ತು ಈ ಸಂಪೂರ್ಣ ರೇಖೆಯು ಆ ಬಿಂದುವಿರುವಲ್ಲಿಗೆ ಬಂದು ಹೊಂದಿಕೆಯಾಗುತ್ತದೆ ಅದು ಹೀಗೆ ಮೇಲಕ್ಕೆ ಹೋಗುತ್ತದೆ ಮತ್ತು ಅದರ ನಂತರ ನಾವು ಇಲ್ಲಿ ನೋಡುತ್ತಿರುವುದು ಈ ರೇಖೆಗಳೊಂದಿಗೆ ಹೊಂದಿಕೆಯಾಗುತ್ತವೆ ನಂತರ ಇವು ಕೆಳಕ್ಕೆ ಹೋಗುತ್ತವೆ ಹಾಗೂ ಅದು ಆ ರೀತಿಯಲ್ಲಿ ಬರುತ್ತದೆ ಸೈಡ್ ಪ್ಲೇನ್ ಗಳು ಅಪಾರದರ್ಶಕವಾಗಿರುವ ಮೊದಲ ಕ್ವಾಡ್ರೆಂಟ್ ಸಿಸ್ಟಮ್ ನಲ್ಲಿ ನಾವು ಆರ್ಥೋಗ್ರಾಫಿಕ್ ವ್ಯೂ ಗಳನ್ನು ನೋಡುವ ವಿಧಾನ ಇದಾಗಿದೆ ಕೆಳಗಿನ ಸಮತಲವೂ ಅಪಾರದರ್ಶಕವಾಗಿದೆ ಆದಾಗ್ಯೂ ಇದರ ಮುಂಭಾಗಗಳು ಇದು ಪಾರದರ್ಶಕ ದಿಕ್ಕು ಇದೂ ಪಾರದರ್ಶಕ ದಿಕ್ಕು ಹಾಗೂ ಇದು ಕೂಡಾ ಪಾರದರ್ಶಕ ದಿಕ್ಕಾಗಿದೆ ಮೂರನೇ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ಅನ್ನು ನೋಡೋಣ ವೀಕ್ಷಕನು ನೋಡುವ ದಿಕ್ಕು ಪಾರದರ್ಶಕವಾಗಿರುತ್ತದೆ ಉದಾಹರಣೆಗೆ ಇಲ್ಲಿ ವೀಕ್ಷಕನು ಆ ದಿಕ್ಕಿನಲ್ಲಿ ನೋಡುತ್ತಿದ್ದಾನೆ ಮತ್ತು ವೀಕ್ಷಕನು ಆ ದಿಕ್ಕಿನಲ್ಲಿಯೂ ವೀಕ್ಷಿಸುತ್ತಿದ್ದಾನೆ ಆ ದಿಕ್ಕಿಗೆ ಆ ವೀಕ್ಷಕನು ನೋಡುತ್ತಿರುವುದನ್ನು ಪ್ರೊಜೆಕ್ಷನ್ ಮಾಡಿದರೆ ಅದನ್ನೇ ನಾವು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಎನ್ನುತ್ತೇವೆ ಇಲ್ಲಿ ನಾವು ಅದೇ ವಸ್ತುವನ್ನು ನೋಡುತ್ತಿದ್ದರೆ ಈ L ಆಕಾರವು ಈ ಸಮತಲಕ್ಕೆ ಅದನ್ನು ಪ್ರೊಜೆಕ್ಟ್ ಮಾಡುವುದರಿಂದ ಬರುತ್ತದೆ ಅಂತೆಯೇ ವೀಕ್ಷಕನ ದಿಕ್ಕಿನಲ್ಲಿ ಈ ಸಮತಲವನ್ನು ಪ್ರೊಜೆಕ್ಟ್ ಮಾಡಿದರೆ ನಾವು ಈ ವ್ಯೂ ಅನ್ನು ನೋಡುತ್ತೇವೆ ಅದೇ ರೀತಿ ವೀಕ್ಷಕನು ಮತ್ತೆ ನೋಡಲು ಪ್ರಯತ್ನಿಸುತ್ತಿರುವ ಸಮತಲದಲ್ಲಿ ವಸ್ತುವನ್ನು ಪ್ರೊಜೆಕ್ಟ್ ಮಾಡಿದರೆ ಇನ್ನೂ ಒಂದು ವ್ಯೂ ನಮಗೆ ಸಿಗುತ್ತದೆ ನಾವು ಇಂತಹದನ್ನು ಥರ್ಡ್ ಆಂಗಲ್ ಸಿಸ್ಟಮ್ ಎಂದು ಕರೆಯುತ್ತೇವೆ ಈ ಥರ್ಡ್ ಆಂಗಲ್ ಸಿಸ್ಟಮ್ ಗಳು ಅಂದರೆ ಪಾರದರ್ಶಕ ಸಮತಲಗಳು ಮತ್ತು ಗಾಜಿನ ಬಾಕ್ಸ್ ಗಳು ಒಂದಕ್ಕೊಂದು ಬೆಸೆದುಕೊಂಡಿರುವ ರೀತಿಯಲ್ಲಿ ಇರುತ್ತವೆ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ನಲ್ಲಿ ಯಾವಾಗಲೂ ನಾವು ಪ್ರೊಜೆಕ್ಟ್ ಮಾಡಲು ಹೊರಟಿರುವ ವ್ಯೂ ಗಳು ಅಪಾರದರ್ಶಕವಾಗಿರುತ್ತವೆ ಮತ್ತು ನಾವು ನೋಡಲು ಹೊರಟಿರುವ ದಿಕ್ಕು ಪಾರದರ್ಶಕವಾಗಿರುತ್ತದೆ ಆ ಸುಲಭತೆಯಿಂದಾಗಿ ಸಾಮಾನ್ಯವಾಗಿ ನಾವು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ನೊಂದಿಗೆ ಹೋಗುತ್ತೇವೆ ನಾವು ಈ ಎರಡರಲ್ಲಿ ಯಾವುದನ್ನೂ ಅಳವಡಿಸಿಕೊಳ್ಳಬಹುದು ಒಬ್ಬರು ಫಸ್ಟ್ ಆಂಗಲ್ ಅನ್ನು ಮತ್ತೊಬ್ಬರು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅನ್ನು ಬಳಸಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಸಾಮಾನ್ಯವಾಗಿ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್first angle projection ನಂತಹ ಪ್ರಮಾಣೀಕೃತ ಪ್ರೋಟೋಕಾಲ್ನೊಂದಿಗೆ ಹೋಗುತ್ತಿದ್ದಾರೆ ಆದ್ದರಿಂದ ನಮ್ಮ ಈ ಕೋರ್ಸ್ನಾದ್ಯಂತ ನಾವು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್first angle projection ನೊಂದಿಗೆ ಹೋಗುತ್ತೇವೆ ಇವುಗಳಲ್ಲಿ ಒಂದು ವಿಧಾನವು ಅನುಕೂಲಕರ ಹಾಗೂ ಇನ್ನೊಂದು ಅನಾನುಕೂಲಕರ ಅಂತೇನಿಲ್ಲ ಅದು ಕೇವಲ ಒಂದು ಪ್ರೋಟೋಕಾಲ್ ಆಗಿದೆ ಈ ಸಮತಲಗಳನ್ನು ಗಮನಿಸುವುದು ಸುಲಭವಾದ್ದರಿಂದ ನಾವು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್first angle projection systemನೊಂದಿಗೆ ಹೋಗುತ್ತಿದ್ದೇವೆ ಈ ಅವಲೋಕನಗಳನ್ನು ಮಾಡಿದ ನಂತರ ನಾವು ಅದನ್ನು 2D ಹಾಳೆಯಲ್ಲಿ ಪ್ರತಿನಿಧಿಸಬೇಕು ಡ್ರಾಯಿಂಗ್ ಶೀಟ್ ಗಳಲ್ಲಿ 3D ವಸ್ತುಗಳನ್ನು ನಿರ್ಮಿಸುವುದು ಎಂದರೆ ನಾವು ಕನ್ವರ್ಜ್ ಡೈವರ್ಜ್ ಇರುವಂತಹ ವಿರೂಪಗಳನ್ನು ಪ್ರೇರೇಪಿಸಲಿದ್ದೇವೆ ಅದನ್ನು ತಪ್ಪಿಸಲು ಈ ವ್ಯೂ ಗಳು ಒಂದು ವಸ್ತುವಿನ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೀಡುತ್ತವೆ ಆದ್ದರಿಂದ ನಾವು ಈ ವಸ್ತುಗಳನ್ನು ನಿರ್ದಿಷ್ಟ ಅಪಾರದರ್ಶಕ ಸಮತಲಗಳ ಮೇಲೆ ಪ್ರೊಜೆಕ್ಟ್ ಮಾಡುತ್ತೇವೆ ನಂತರ ಅದನ್ನು 2D ಶೀಟ್ ನಲ್ಲಿ ನಿರ್ಮಿಸಲು ಹಾಳೆಗಳನ್ನು ತಿರುಗಿಸುತ್ತೇವೆ ಆ ಆರ್ಥೋಗ್ರಾಫಿಕ್ಸ್ ಅನ್ನು ವಿವರವಾಗಿ ನೋಡೋಣ ಇಲ್ಲಿ ಈ ಡ್ರಾಯಿಂಗ್ ಶೀಟ್ ನಲ್ಲಿ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ಅನ್ನು ಬಳಸಿಕೊಂಡು ನಾವು ಈ ವ್ಯೂ ಗಳನ್ನು ನಿರ್ಮಿಸಲಿದ್ದೇವೆ ಈಗ ವಸ್ತುವನ್ನು ಇಲ್ಲಿ ಮಧ್ಯದಲ್ಲಿ ಇರಿಸಲಾಗಿದೆ ಮತ್ತು ಪ್ರೊಜೆಕ್ಷನ್ ಮಾಡಿದ ನಂತರ ಈ ರೀತಿಯಲ್ಲಿ ಆರ್ಥೋಗ್ರಾಫಿಕ್ ವ್ಯೂ ಅನ್ನು ನಾವು ಪಡೆದುಕೊಂಡಿದ್ದೇವೆ ಈಗ ಇದಕ್ಕಾಗಿ ನಮಗೆ ದೊರೆತ ಸೈಡ್ ವ್ಯೂ ಈ ರೀತಿ ಇದೆ ಮತ್ತು ನಮಗೆ ದೊರೆತ ಟಾಪ್ ವ್ಯೂ ಆ ರೀತಿಯಲ್ಲಿದೆ ಇದಕ್ಕೆ ಪ್ರಮಾಣಿತ ಕಾರ್ಯವಿಧಾನವೇನೆಂದರೆ ನಾವು ಮೊದಲು ವರ್ಟಿಕಲ್ ಪ್ಲೇನ್ ನ ಫ್ರಂಟ್ ವ್ಯೂ ಅನ್ನು ನಿರ್ಧರಿಸಬೇಕು ಅದರ ನಂತರ ಆ ಹಾರಿಜಾಂಟಲ್ ಪ್ಲೇನ್ ನ ಮೇಲಿನ ಟಾಪ್ ವ್ಯೂ ನ ಜೊತೆಗೆ ಹೋಗಬೇಕು ಅದರ ನಂತರ ಸೈಡ್ ವ್ಯೂ ಅಥವಾ ಪ್ರೊಫೈಲ್ ಪ್ಲೇನ್ ವ್ಯೂ ಅನ್ನು ನಿರ್ಮಿಸಬೇಕು ಆದ್ದರಿಂದ ಇಲ್ಲಿ ನಾವು ಲೆಫ್ಟ್ ಸೈಡ್ ವ್ಯೂ ಅನ್ನು ನಿರ್ಮಿಸಿ ಪ್ರತಿನಿಧಿಸುತ್ತೇವೆ ಈ ಆರ್ಥೋಗೋನಲ್ ಪ್ಲೇನ್ ಗಳಲ್ಲಿ ಈ ವ್ಯೂ ಗಳನ್ನು ಪಡೆದ ನಂತರ ನಾವು ಏನು ಮಾಡುತ್ತೇವೆಂದರೆ ಈ ಒಂದು ಸಮತಲವನ್ನು ಪ್ರತಿನಿಧಿಸುತ್ತೇವೆ ಅಂದರೆ ಇಲ್ಲಿನ ಕೆಂಪು ಸಮತಲವನ್ನು ನಾವು ಪರಿಗಣಿಸೋಣ ಇದು ಡ್ರಾಯಿಂಗ್ ಶೀಟ್ ಆಗಿದ್ದರೆ ಇದರಲ್ಲಿ ನಾವು ಮೊದಲು ಈ ಸಮತಲವನ್ನು ವರ್ಟಿಕಲ್ ಪ್ಲೇನ್ ನಲ್ಲಿರುವ ವಸ್ತುವಿನ ಮೇಲೆ ತೋರಿಸುತ್ತೇವೆ ಇದು ಫ್ರಂಟ್ ವ್ಯೂ ಆಗಿದೆ ಏಕೆಂದರೆ ನಾವು ಗಮನಿಸುತ್ತಿರುವ ಮೊದಲನೆಯದು ಈ ದಿಕ್ಕಿನಲ್ಲಿದೆ ಹಾಗಾಗಿ ವೀಕ್ಷಕನ ಮುಂಭಾಗದ ದಿಕ್ಕಿನಲ್ಲಿ ಯಾವುದು ಇರುವುದೋ ಅದನ್ನು ನಾವು ಫ್ರಂಟ್ ವ್ಯೂ ಎಂದು ಕರೆಯುತ್ತೇವೆ ನಂತರ ನಾವು ಅದರ ಒಂದು ಕಟ್ ಅನ್ನು ತೆಗೆದುಕೊಳ್ಳುತ್ತೇವೆ ಇವು ಕಾಲ್ಪನಿಕ ರೀತಿಯ ಕಟ್ ಗಳಾಗಿವೆ ಆದ್ದರಿಂದ ನಾನು ಈ ಪುಟವನ್ನು ಕೆಳಮುಖವಾಗಿ ತಿರುಗಿಸಬಹುದು ನಾವು ಪಡೆಯುತ್ತಿರುವ ವ್ಯೂ ಒಂದು ಟಾಪ್ ವ್ಯೂ ಆಗಿದೆ ಮತ್ತು ನಾವು ನಿರ್ಮಿಸಲು ಪ್ರಯತ್ನಿಸುತ್ತಿರುವುದು ಇಲ್ಲಿ ಕತ್ತರಿಸುವ ರೀತಿಯದ್ದನ್ನು ಮಾಡಿ ಮತ್ತು ಅದನ್ನು 90 ಡಿಗ್ರಿ ಕೆಳಮುಖವಾಗಿ ತಿರುಗಿಸಿ ಈ ರೀತಿ ನಾವು ಹಳದಿ ಅಥವಾ ಸಾಸಿವೆಯ ಬಣ್ಣದಂತೆ ಇರುವ ಫ್ಲಿಪ್ ಪ್ಲೇನ್ ಅನ್ನು ನಿರ್ಮಿಸಲಿದ್ದೇವೆ ಈ ದಿಕ್ಕಿನಲ್ಲಿ ತಿರುಗಿಸಿ ಕತ್ತರಿಸುವುದನ್ನು ಮಾಡಿದ ನಂತರ ಆ ದಿಕ್ಕಿನಲ್ಲಿ ಕತ್ತರಿಸುವ ರೀತಿಯದ್ದನ್ನು ತಯಾರಿಸಿ ಅದನ್ನು 90 ಡಿಗ್ರಿಯಲ್ಲಿ ಮಡಚಿಕೊಳ್ಳಿ ನಾವು ಈಗ ಕೆಂಪು ಬಣ್ಣದಲ್ಲಿರುವ ರೀತಿಯದ್ದನ್ನು ನೋಡುತ್ತೇವೆ ನಾವು ಅದನ್ನು ಆ ದಿಕ್ಕಿನಲ್ಲಿ ಮಡಚಿದರೆ ಇದು ಇಲ್ಲಿಗೆ ಬರಬೇಕು ಇದನ್ನೂ ಕೂಡಾ 90 ಡಿಗ್ರಿಗಳಷ್ಟು ತಿರುಗಿಸಿ ಇದರಿಂದ ಇದು ಇಲ್ಲಿಗೆ ಬರುತ್ತದೆ ಹಾಗೂ ಅದು ಮುಂಭಾಗದ ಸಮತಲವನ್ನು ಮಡಚುವ ರೀತಿಯಲ್ಲಿ ಬರುತ್ತದೆ ಇದು ಫ್ರಂಟ್ ವ್ಯೂ ಆಗಿದೆ ಮತ್ತು ಇಲ್ಲಿ ನಾವು ಟಾಪ್ ವ್ಯೂ ಅನ್ನು ನೋಡುತ್ತಿದ್ದೇವೆ ಉಳಿದವುಗಳು ಹಾಗೆಯೇ ಇರುತ್ತವೆ ನಾವು ವಸ್ತುವಿನ ವ್ಯೂಗಳನ್ನು ಉತ್ಪಾದಿಸುವ ವಿಧಾನ ಇದು ಅದೇ ರೀತಿ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಗಾಗಿ ನಾವು ಈ ರೇಖೆಯಲ್ಲಿ ಕತ್ತರಿಸುತ್ತಿದ್ದರೆ ಮತ್ತು ಅದನ್ನು ಆ ದಿಕ್ಕಿನ ಸುತ್ತಲೂ ಮಡಚುವ ರೇಖೆಯನ್ನು ತಿರುಗಿಸಿದರೆ ಈ ವಸ್ತುವು ಪೂರ್ತಿಯಾಗಿ ಈ ಸ್ಥಳಕ್ಕೆ ಬರುತ್ತದೆ ಅಂತೆಯೇ ಈ ಎಲ್ಲಾ ಪ್ರೊಜೆಕ್ಷನ್ಗಳು ನಾವು ಇಲ್ಲಿ ಕತ್ತರಿಸಿದ್ದರಿಂದ ನಾನು ಅದನ್ನು ಆ ದಿಕ್ಕಿನಲ್ಲಿ ತಿರುಗಿಸಿ ಮಡಚಬಹುದು ನಾನು ಈ ರೇಖೆಯ ಸುತ್ತ 90 ಡಿಗ್ರಿಗಳಷ್ಟು ಮಡಚಿದರೆ ಆಗ ಈ ಪ್ರೊಜೆಕ್ಷನ್ ಗಳು ಈ ಮಟ್ಟಕ್ಕೆ ಬರುತ್ತದೆ ಆದ್ದರಿಂದ ನಾವು ವ್ಯೂ ಗಳನ್ನು ಎಳೆಯೋಣ ಇದು ಒಂದು ವ್ಯೂ ಇದು ಮತ್ತೊಂದು ವ್ಯೂ ಆಗುತ್ತದೆ ಉಳಿದವುಗಳನ್ನು ನಾವು ಆ ದಿಕ್ಕಿನಲ್ಲಿ ಗಮನಿಸುತ್ತಿದ್ದೇವೆ ಆದ್ದರಿಂದ ಫ್ರಂಟ್ ವ್ಯೂ ಈ ಮಟ್ಟದಲ್ಲಿ ಬರುತ್ತದೆ ನಾವು ಈಗ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ನಲ್ಲಿ ಈ ಮಟ್ಟದಲ್ಲಿ ಟಾಪ್ ವ್ಯೂ ಅನ್ನು ನೋಡುತ್ತೇವೆ ಫ್ರಂಟ್ ವ್ಯೂ ಈ ಮಟ್ಟದಲ್ಲಿರುತ್ತದೆ ಮತ್ತು ಸೈಡ್ ವ್ಯೂ ನಲ್ಲಿ ನಾವು ತಿರುಗಿಸಿದ್ದು ಈ ದಿಕ್ಕಿನಲ್ಲಿ ಬರುತ್ತದೆ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ನಲ್ಲಿ ಈ ಹಿಂದಿನ ಸಂದರ್ಭದಲ್ಲಿ ನಾವು ಪ್ರೊಜೆಕ್ಷನ್ ಗಳನ್ನು ಈ ರೀತಿಯಲ್ಲಿ ಪಡೆದಿದ್ದೇವೆ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ನಲ್ಲಿ ಈ ಆರ್ಥೋಗ್ರಾಫಿಕ್ ವ್ಯೂ ಗಳ ಮರುಜೋಡಣೆಯ ನಂತರ ನಾವು ಆ ವಸ್ತುವನ್ನು ಈ ದಿಕ್ಕಿನಲ್ಲಿ ನೋಡುತ್ತಿದ್ದರೆ ಅದರ ವ್ಯೂ ಗಳನ್ನು ಗಮನಿಸೋಣ ಉದಾಹರಣೆಗೆ ವೀಕ್ಷಕನು ಈ ಸ್ಥಳದಲ್ಲಿದ್ದಾನೆ ವಸ್ತುವು ಅಲ್ಲಿದೆ ಇದು ನನ್ನ ಫ್ರಂಟ್ ವ್ಯೂ ಎಂದು ನಾನು ನಿರ್ಧರಿಸಿದ್ದರೆ ನಂತರ ನಾವು ಅವುಗಳ ನಿಯಮಗಳ ಬಗ್ಗೆ ಕಲಿಯುತ್ತೇವೆ ಅಂದರೆ ಯಾವುದನ್ನು ನಾವು ಫ್ರಂಟ್ ವ್ಯೂ ಎಂದು ಆರಿಸಬೇಕು ಯಾವುದನ್ನು ಟಾಪ್ ವ್ಯೂ ಎಂದು ಆರಿಸಬೇಕು ಮತ್ತು ಯಾವುದನ್ನು ಸೈಡ್ ವ್ಯೂ ಎಂದು ಆರಿಸಬೇಕು ಎಂಬುವುದು ಸಾಮಾನ್ಯವಾಗಿ ಲಭ್ಯವಿರುವ ವಿವರಗಳ ಪ್ರಕಾರ ಅನೇಕ ಬಾರಿ ನಾವು ಆ ದಿಕ್ಕಿನಲ್ಲಿ ಫ್ರಂಟ್ ವ್ಯೂ ಅನ್ನು ಆರಿಸಿಕೊಳ್ಳುತ್ತೇವೆ ಒಮ್ಮೆ ಫ್ರಂಟ್ ವ್ಯೂ ಅನ್ನು ತಿಳಿದರೆ ಡ್ರಾಯಿಂಗ್ ಶೀಟ್ ನಲ್ಲಿ ದಿಕ್ಕನ್ನು ಬಾಣದ ಗುರುತಿನಿಂದ ನೀಡಲಾಗುತ್ತದೆ ನೀವು ಗಮನಿಸುತ್ತಿದ್ದರೆ ಇಲ್ಲಿ ಒಂದು ಬಾಣದ ಗುರುತು ಸಾಮಾನ್ಯವಾಗಿ ಫ್ರಂಟ್ ವ್ಯೂ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಆರಂಭವಾಗಬೇಕು ಎಂದು ಸೂಚಿಸುತ್ತದೆ ಇಲ್ಲಿ ಫ್ರಂಟ್ ವ್ಯೂ ನ ದಿಕ್ಕನ್ನು ಆ ರೀತಿಯಲ್ಲಿ ಗಮನಿಸಲಾಗಿದೆ ಎಂದು ಊಹಿಸೋಣ ಈ ಸ್ಥಿತಿಯಲ್ಲಿ ನಾವು ಇದನ್ನು ನೋಡುತ್ತೇವೆ ಈ ಆಯತವು ಒಂದು ರೇಖೆಯಂತೆ ಹೋಗುವುದನ್ನು ನಾವು ನೋಡುತ್ತೇವೆ ಈಗ ಈ ರೇಖೆಯು ಈ ರೇಖೆಗೆ ಮ್ಯಾಪ್ ಆಗುತ್ತದೆ ಆದ್ದರಿಂದ ನಾವು ಫ್ರಂಟ್ ವ್ಯೂ ನ ಸ್ಥಳದಲ್ಲಿ ಸಣ್ಣ ಆಯತದ ನಂತರ ದೊಡ್ಡ ಆಯತವನ್ನು ನೋಡುತ್ತೇವೆ ಅದೇ ರೀತಿ ಅದರ ಮೇಲೆ ನಾವು ಈ ವಸ್ತುವನ್ನು ನೋಡಲಿದ್ದೇವೆ ಫ್ರಂಟ್ ವ್ಯೂ ಅನ್ನು ನಿರ್ಮಿಸಿದ ನಂತರ ನಾವು ಅದನ್ನು ಟಾಪ್ ವ್ಯೂ ನಿಂದ ನೋಡಬೇಕು ಈಗ ಫ್ರಂಟ್ ವ್ಯೂ ನ ದಿಕ್ಕು ಇದಾಗಿದೆ ನಾವು ಇದನ್ನು ಗಮನಿಸುತ್ತಿದ್ದರೆ ಆ ದಿಕ್ಕಿಗೆ ನಾರ್ಮಲ್ ದಿಕ್ಕಿನಲ್ಲಿ ನಾವು ನೋಡಲಿರುವುದು ಈ ಭಾಗ ಮತ್ತು ಈ ಭಾಗ ಇದು ಇದರೊಂದಿಗೆ ಸೇರಿಕೊಳ್ಳುತ್ತದೆ ಹಾಗೂ ಇದು ಅದಕ್ಕೆ ಸೇರಿಕೊಳ್ಳುತ್ತದೆ ನಮಗೆ ಈಗ ಇದು ಕಾಣಸಿಗುತ್ತದೆ ಆದ್ದರಿಂದ ಮೊದಲು ನಾವು ದಿಕ್ಕು ಎಲ್ಲಿದೆ ಎಂದು ನೋಡುತ್ತೇವೆ ಒಂದು ವೇಳೆ ನಾವು ಪ್ರೊಜೆಕ್ಷನ್ ಅನ್ನು ನೋಡುತ್ತಿದ್ದರೆ ಆ ಸಮತಲವನ್ನು ಹುಡುಕಬೇಕು ಅದನ್ನು ಆ ದಿಕ್ಕಿನಲ್ಲಿ ಮಡಚಿದ ನಂತರ ನಾವು ಟಾಪ್ ವ್ಯೂ ಗಾಗಿ ಈ ರೀತಿ ನೋಡುತ್ತೇವೆ ಈಗ ಇದು ಫ್ರಂಟ್ ವ್ಯೂ ಇದು ಟಾಪ್ ವ್ಯೂ ಇನ್ನು ಸೈಡ್ ವ್ಯೂ ಗಾಗಿ ನಾವು ಹಿಂದಿನಿಂದಲೂ ನೋಡಬಹುದು ಆದರೆ ಮೊದಲ ಕ್ವಾಡ್ರೆಂಟ್ ಸಿಸ್ಟಮ್ ನಲ್ಲಿ ಇದು ಅಪಾರದರ್ಶಕ ಸಮತಲ ಮತ್ತು ಪಾರದರ್ಶಕ ಸಮತಲವು ಈ ದಿಕ್ಕಿನಲ್ಲಿದೆ ಆದ್ದರಿಂದ ನಾವು ಇದನ್ನು ನೋಡುತ್ತಿದ್ದರೆ ಈ ಸಂಪೂರ್ಣ ವಸ್ತುವಿನ ಸೈಡ್ ವ್ಯೂ ಇಲ್ಲಿ ಮ್ಯಾಪ್ ಆಗುತ್ತದೆ ಏಕೆಂದರೆ ಇದು ಫ್ರಂಟ್ ವ್ಯೂ ನ ದಿಕ್ಕು ಇದು ಟಾಪ್ ವ್ಯೂ ನ ದಿಕ್ಕು ಬಲಭಾಗದಿಂದ ನಾವು ಅದನ್ನು ಎಡಭಾಗಕ್ಕೆ ಪ್ರೊಜೆಕ್ಟ್ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದನ್ನು ನಾವು ರೈಟ್ ಸೈಡ್ ವ್ಯೂ ಎನ್ನುತ್ತೇವೆ ಇದರಲ್ಲಿ ಬಲಭಾಗದಲ್ಲಿರುವುದನ್ನು ನಾವು ಎಡಕ್ಕೆ ಪ್ರೊಜೆಕ್ಟ್ ಮಾಡುತ್ತೇವೆ ಆದ್ದರಿಂದ ನಾವು ಎಡಭಾಗಕ್ಕೆ ಬಲಭಾಗದಲ್ಲಿರುವುದನ್ನು ಪ್ರೊಜೆಕ್ಟ್ ಮಾಡುತ್ತೇವೆ ಸ್ವಾಭಾವಿಕವಾಗಿ ಎಡ ಸಮತಲವು ಅಪಾರದರ್ಶಕವಾಗಿರುತ್ತದೆ ಮತ್ತು ನಾವು ಆ ವ್ಯೂ ಅನ್ನು ಪಡೆಯಲಿದ್ದೇವೆ ಆದ್ದರಿಂದ ನಾವು ನೋಡಲು ಹೊರಟಿರುವುದು ಪ್ರೊಜೆಕ್ಷನ್ ಆಗಿದೆ ಈ ಸಂಪೂರ್ಣ ಸಮತಲದಲ್ಲಿ ಈ ಎಲ್ಲಾ ಬಿಂದುಗಳನ್ನು ಇದರ ಜೊತೆಗೆ ಮ್ಯಾಪ್ ಮಾಡಲಾಗಿದೆ ಏಕೆಂದರೆ ಇದಕ್ಕಾಗಿ ಒಂದು ರೇಖೆಯು ಕಟ್ ಆಗಿ ಕೆಳಕ್ಕೆ ಹೋಗುತ್ತಿದೆ ಸಾಮಾನ್ಯವಾಗಿ ಇದನ್ನು ಸಂಪೂರ್ಣ ಬ್ಲಾಕ್ ಎಂದು ಹೇಳುವ ಬದಲು ಚಿತ್ರದಲ್ಲಿ ಡ್ಯಾಶ್ ಮಾಡಿದ ರೇಖೆಯಿಂದ ನಾವು ಪ್ರತಿನಿಧಿಸುತ್ತೇವೆ ಒಂದು ವೇಳೆ ಇದು ಸಂಪೂರ್ಣ ಬ್ಲಾಕ್ ಆಗಿದ್ದರೆ ಇದರ ಹಿಂದೆ ಯಾವುದೇ ರೇಖೆಯಿಲ್ಲ ಕೇವಲ ಅದನ್ನು ಸೂಚಿಸಲು ಆ ಕಟ್ ಅನ್ನು ಡ್ಯಾಶ್ ಮಾಡಿದ ರೇಖೆಯಿಂದ ನಾವು ಪ್ರತಿನಿಧಿಸುತ್ತೇವೆ ನೀವು ಫ್ರಂಟ್ ವ್ಯೂ ಅನ್ನು ನೋಡುತ್ತಿದ್ದರೆ ಒಂದು ರೇಖೆಯು ಕಾಣಿಸುತ್ತಿದೆ ಅದು ಕಟ್ ಆಗಿದೆ ಆದರೆ ಅದು ಗೋಚರಿಸುತ್ತಿದೆ ಆದ್ದರಿಂದ ನಾವು ಅದನ್ನು ನಿರಂತರ ರೇಖೆಯಿಂದ ತೋರಿಸುತ್ತೇವೆ ಅಂತೆಯೇ ಸೈಡ್ ವ್ಯೂನಲ್ಲಿ ನಾವು ಒಂದು ಕಟ್ ಇದೆ ಎಂದು ಹೇಳುತ್ತಿದ್ದೇವೆ ಆದರೆ ನಾವು ಪ್ರೊಜೆಕ್ಟ್ ಮಾಡಿದರೆ ಅದನ್ನು ವೀಕ್ಷಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಸಂಕೀರ್ಣವಾದ ಆಯಾಮಗಳನ್ನು ಅಥವಾ ದಿಕ್ಕುಗಳನ್ನು ಪ್ರತಿನಿಧಿಸಲು ಅವುಗಳನ್ನು ಡ್ಯಾಶ್ ಮಾಡಿದ ರೇಖೆಯಿಂದ ತೋರಿಸುತ್ತಿದ್ದೇವೆ ಥರ್ಡ್ ಆಂಗಲ್ ಸಿಸ್ಟಮ್ ನಲ್ಲಿ ಈ ವ್ಯೂ ಗಳನ್ನು ಪರ್ಯಾಯವಾಗಿ ಜೋಡಿಸಲಾಗುತ್ತದೆ ಆದ್ದರಿಂದ ಇಲ್ಲಿರುವ ಮೊದಲ ಫ್ರಂಟ್ ವ್ಯೂ ಕೆಳಮಟ್ಟದಲ್ಲಿ ಬರುತ್ತದೆ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ನಲ್ಲಿ ಮೇಲ್ಭಾಗದಲ್ಲಿ ಫ್ರಂಟ್ ವ್ಯೂ ಇರುವುದು ಸೂಕ್ತ ಅದರ ಕೆಳಗೆ ಟಾಪ್ ವ್ಯೂ ಮತ್ತು ಈ ಫ್ರಂಟ್ ವ್ಯೂ ನಲ್ಲಿ ರೈಟ್ ಸೈಡ್ ವ್ಯೂ ಅನ್ನು ಸಂಪರ್ಕಿಸಬೇಕು ಇಲ್ಲಿ ಮಧ್ಯದಲ್ಲಿರುವುದು ಫ್ರಂಟ್ ವ್ಯೂ ಆಗಿದೆ ಅದನ್ನು ಟಾಪ್ ವ್ಯೂ ಮತ್ತು ರೈಟ್ ಸೈಡ್ ವ್ಯೂ ಅಥವಾ ಬಹುಶಃ ಲೆಫ್ಟ್ ಸೈಡ್ ವ್ಯೂ ನಿಂದ ಸಂಪರ್ಕಿಸಲಾಗುತ್ತದೆ ಆದರೆ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಸಿಸ್ಟಮ್ ನಲ್ಲಿ ಅದೇ ವಸ್ತುವಿಗೆ ಫ್ರಂಟ್ ವ್ಯೂ ಕೆಳಮಟ್ಟದಲ್ಲಿ ಬರುತ್ತದೆ ಟಾಪ್ ವ್ಯೂ ಮೇಲಕ್ಕೆ ಹೋಗುತ್ತದೆ ಮತ್ತು ರೈಟ್ ಸೈಡ್ ವ್ಯೂ ಬಲಗಡೆಗೆ ಬರುತ್ತದೆ ಮುಂದಿನ ತರಗತಿಯಲ್ಲಿ ಪ್ರೊಜೆಕ್ಷನ್ ಗಳ ಬಗ್ಗೆ ನಾವು ಇನ್ನಷ್ಟು ಕಲಿಯುತ್ತೇವೆ